PML ಬೆಳವಣಿಗೆಯನ್ನು ಮುಂದುವತರಿಸುವ ಗಣಿತದ ಪ್ರಕಾರ ಕೋ ಆರ್ಡಿನೇಟ್ ಸ್ಟ್ರೆಚಿಂಗ್ ಅನಿಸೊಟ್ರೊಪಿಕ್ ಮಾಧ್ಯಮವನ್ನು ಉತ್ಪಾದಿಸುವಂತೆಯೇ ಇರುವುದರಿಂದ ಇದು ಹೊರಹೊಮ್ಮುವ ತರಂಗ ವಾಗಿದೆ ಆದುದರಿಂದ ಇದು ಹೀರಿಕೊಳುತ್ತದೆ ಮತ್ತು ಈಗಾಗಲೇ ಇಲ್ಲಿ ಪ್ರಸ್ತಾಪಿಸಿದಂತೆ ಈಗ 1ex 1ey 1ez ಅದೇ ರೀತಿ ∇h 1hx 1hy 1hz ಪದವನ್ನು ಹೊಂದಲು ನಾವು ಈ ∇eಮತ್ತು ∇h ಆಪರೇಟರ್operator ಅನ್ನು ಸಾಮಾನ್ಯೀಕರಿಸಿದ್ದೇವೆ ಇದರ ಪರಿಣಾಮವಾಗಿ ನಾನು ಇಲ್ಲಿಗೆ ಹೊಸ ಪ್ರಸರಣ ಸಂಬಂಧವನ್ನು ಪಡೆದುಕೊಂಡಿದ್ದೇನೆ ಮತ್ತು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನುMaxwell's equations ಸ್ವಲ್ಪಮಟ್ಟಿಗೆ ಮರು ವ್ಯಾಖ್ಯಾನಿಸಲಾಗಿದೆ ಈಗ ex ey ez hx hy hz 1 ಆದರೆ ನಿರ್ವಾತ ಪಡೆಯುತ್ತೇವೆ ಆದ್ದರಿಂದ ಅದು ಷರತ್ತು ಆದ್ದರಿಂದ ಇಲ್ಲಿಯವರೆಗೆ ನಾವು ಮಾತನಾಡಿದ್ದು ಕೇವಲ ಒಂದು ಸರಳ ಮಾಧ್ಯಮವಾಗಿದ್ದು ಇದರಲ್ಲಿ ex hx ನ ಕೆಲವು ಮೌಲ್ಯಗಳಿವೆ ಆದರೆ ನಮ್ಮ ಮೂಲ ಪ್ರೇರಣೆಯೆಂದರೆ ತರಂಗಗಳು ಪ್ರತಿಫಲಿಸದಂತೆ ಕಂಪ್ಯೂಟೇಶನಲ್ ಡೊಮೇನ್ನಲ್ಲಿ ಅಬ್ಸೋರ್ಬಿಂಗ್ ಲೆಯರ್ ಹಾಕುವುದು ಅದಕ್ಕಾಗಿ ನಾವು ಎರಡು ಮಾಧ್ಯಮಗಳ ನಡುವಿನ ಅಂತರಸಂಪರ್ಕವನ್ನುಪರಿಗಣಿಸಬೇಕು ಆದ್ದರಿಂದ ನಾವು ಎರಡು ಮಾಧ್ಯಮಗಳ ನಡುವಿನ ಇಂಟರ್ಫೇಸ್ ಹೇಗೆ ಮಾಡುತ್ತೇವೆಂದರೆ xy ಸಮತಲವನ್ನು ಇಲ್ಲಿ ಬರೆದಿದೆ ಹೇಳೋಣ ಇಲ್ಲಿ z 0 ಇಂಟರ್ಫೇಸ್ ಇಲ್ಲಿ ಮೇಲಿರುವ ವಲಯ 1 ಇದು z 0 ಮತ್ತು ಇದು ವಲಯ 2 ಮತ್ತು ಸಮತಲ ತರಂಗವು ಮಾಧ್ಯಮ 1 ರಿಂದ ಮಾಧ್ಯಮ 2 ರವರೆಗೆ ಬೀಳುತ್ತದೆ ಎಂದು ನಿಮಗೆ ತಿಳಿದಿದೆ ಉದಾಹರಣೆಗೆ ವಲಯ 1 ಕಂಪ್ಯೂಟೇಶನಲ್ ಡೊಮೇನ್ ವಲಯ 2 PML ಲೇಯರ್ ಆಗಿರಬಹುದು ಆದ್ದರಿಂದ ಅದು ಹೊಂದಿಸಲ್ಪಟ್ಟಿದೆ ಮತ್ತು ಕೆಲವು ತರಂಗಗಳು ಈ ರೀತಿ ಬಿದ್ದು ಇಲ್ಲಿ ಪ್ರತಿಫಲಿಸುತ್ತದೆ ಈ ಪ್ರತಿಫಲನ ಗುಣಾಂಕವು ಕೆಟ್ಟ ಸಂದರ್ಭದಲ್ಲಿ 0 ಆಗಿರಬೇಕು ಅದನ್ನು ವಿನ್ಯಾಸಗೊಳಿಸಬೇಕಾಗಿದೆ ಈಗ ನಾವು ಸಮತಲ ತರಂಗಗಳನ್ನುನೋಡುವ ಪ್ಲೇನ್ ಪ್ಲೇನರ್ ಇಂಟರ್ಫೇಸ್ ಮತ್ತು ಅಲ್ಲಿ ಬೀಳುವ ತರಂಗದಿಂದ ನೋಡುತ್ತಿರುವ ಸಂಗತಿಯಾಗಿದೆ ಅಂದರೆ ನಾವು ಎರಡು ವಿಭಿನ್ನ ಧ್ರುವೀಕರಣಗಳಿಗಾಗಿ ಫ್ರೆಸ್ನೆಲ್ ಪ್ರತಿಫಲನ ಗುಣಾಂಕಗಳನ್ನು ಪಡೆದೆವು ಇದನ್ನೇ ಹಿಂದೆ ಅವುಗಳನ್ನು ಸಮತಲ ಧ್ರುವೀಕರಣ ಮತ್ತು ಲಂಬ ಧ್ರುವೀಕರಣ ಎಂದು ಕರೆಯುತ್ತಿದ್ದೆವು ಇದು ಸಮತಲದಲ್ಲಿನ ವಿದ್ಯುತ್ ಕ್ಷೇತ್ರದ ವಾಹಕಗಳು ಅಥವಾ ಸಮತಲಕ್ಕೆ ಲಂಬವಾಗಿವೆಯೇ ಎಂಬುದನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಯಾವುದೇ ಅನಿಯಂತ್ರಿತ ಸಮತಲ ತರಂಗವನ್ನು ಎರಡು ಆರ್ಥೋಗೋನಲ್ ಧ್ರುವೀಕರಣಗಳಾಗಿ ವಿಂಗಡಿಸಬಹುದು ಆದರೆ ನನ್ನ ಬಳಿಯಿರುವ ಆರ್ಥೋಗೋನಲ್ ಧ್ರುವೀಕರಣವನ್ನು ನಾನು ಸಮಾನಾಂತರವಾಗಿ ಲಂಬವಾಗಿ ಆರಿಸುತ್ತೇನೆ ಲಂಬವಾಗಿ ಆದರೆ ಅದು ಒಂದೇ ಮಾರ್ಗವಲ್ಲ ಇನ್ನೊಂದು ಮಾರ್ಗವೆಂದರೆ TE ಮತ್ತು TM ಅವುಗಳು ಎರಡು ಆರ್ಥೋಗೋನಲ್ ಧ್ರುವೀಕರಣಗಳಾಗಿವೆ ಇದರಲ್ಲಿ ಯಾವುದೇ ಅನಿಯಂತ್ರಿತ ಸಮತಲ ತರಂಗವನ್ನು ಬರೆಯಬಹುದು ನಾನು ಲಂಬವಾಗಿ ಮತ್ತು ಸಮಾನಾಂತರವಾಗಿ ಮಾಡಬೇಕಾಗಿಲ್ಲ ಆದ್ದರಿಂದ ಇದರ ನಡುವಿನ ವ್ಯತ್ಯಾಸವೇನು ಆದ್ದರಿಂದ ಉದಾಹರಣೆಗೆ ಇದು ಸರಿ ಆದ್ದರಿಂದ ಇದು ಮಂಡಳಿಯಿಂದ ಹೊರಬರುತ್ತಿರುವ E ಯನ್ನು ಲಂಬ ಧ್ರುವೀಕರಣ ಎಂದು ಕರೆಯುತ್ತೇವೆ ಆದರೆ ಇತರ ಪ್ರಕರಣದಲ್ಲಿ E ಈ ರೀತಿ ಇರುತ್ತದೆ ಇವೆರಡು ಒಂದೇ ಆಗಿಡೇ ಆದ್ದ ರಿಂದ ಶೂನ್ಯೇತರ Ez ಇದೆ ಅಥವಾ ಇಲ್ಲ ಎನ್ನುವುದು ಮೂಲತಃ ಶೂನ್ಯೇತರ ಅಥವಾ ಉತ್ತಮವಾಗಿಲ್ಲವೇ ಎಂಬುದು TM ಮತ್ತು TEಗಳ ವ್ಯಾಖ್ಯಾನವಾಗಿದೆ ಆದ್ದರಿಂದ ಈ ಎರಡು ಪ್ರಕರಣಗಳಲ್ಲಿ ಲಂಬ ಮತ್ತು ಸಮಾನಾಂತರ ಸಂಕೇತವನ್ನು ಬಳಸುವುದಿಲ್ಲ ಬದಲಾಗಿ TE TM ಅನ್ನು ಬಳಸುತ್ತೇವೆ ಆದ್ದರಿಂದ TMನಲ್ಲಿ Hz ಸ್ಥಿತಿ ಏನು Hz ಸೊನ್ನೆಯಾಗಿರುವುದರಿಂದ ಇಲ್ಲಿ Ez ಇದೆ EzHx Hy ಮತ್ತು ನಂತರ TE ನನಗೆ Hz Ex Ey ಈ ಎರಡು ರೇಖೀಯ ಸಂಯೋಜನೆ ಯಾಗಿದೆಆದ್ದರಿಂದ ನಾವು TE ಯಿಂದ ಮತ್ತು ಏನನ್ನಾದರೂ ಪಡೆಯುತ್ತೇವೆ ಮತ್ತು TM ಅನ್ನು ಸಾಮಾನ್ಯೀಕರಿಸುವುದು ವಾಸ್ತವವಾಗಿ ಇನ್ನೂ ಸುಲಭವಾಗಿದೆ ಆದ್ದರಿಂದ TE ಧ್ರುವೀಕರಣದಿಂದ ಪ್ರಾರಂಭಿಸುವ ಎರಡು ವಲಯಗಳಲ್ಲಿ ಸಮತಲ ತರಂಗಗಳಿವೆ ವಲಯ 1 ರಿಂದ ಸಮತಲ ತರಂಗ ಬಿದ್ದಾಗ ಪ್ರತಿಫಲಿತ ತರಂಗ ಹರಡುವ ತರಂಗಗಳು ನಾನು ನಿರೀಕ್ಷಿಸುವ ಅಲೆಗಳು ಆದುದರಿಂದ Ei E0e−jki r E0 ಈ ಸಂದರ್ಭದಲ್ಲಿ x y ಸಮತಲದಲ್ಲಿ ವೆಕ್ಟರ್ ಆಗಲಿದೆ ಆದರೆ ಏನೇ ಇರಲಿ ಅದನ್ನು ನಾವು ನಿರ್ದಿಷ್ಟಪಡಿಸುವ ಅಗತ್ಯವಿಲ್ಲ ಅಂತೆಯೇ ಪ್ರತಿಫಲಿತ ತರಂಗ ನಾನು ಹೊಂದಿರುತ್ತೇನೆ ಆದ್ದರಿಂದ E ಪ್ರತಿಫಲಿಸಿದರೆ ಅದರ ರೂಪವನ್ನು ಸರಳಗೊಳಿಸಬಹುದೇ ಪ್ರತಿಫಲಿತ ತರಂಗಕ್ಕೆ ವಿದ್ಯುತ್ ಕ್ಷೇತ್ರ ಈ ಕೆಳಗಿನಂತೆ ಬರೆಯಬಹುದು Er RE0e−jkr rಅದುಒಂದೇ ಸಮತಲದಲ್ಲಿರಬೇಕು kr ಪ್ರತಿಫಲಿತ ತರಂಗ ವಾಹಕ ki ಮತ್ತು kr ಮಧ್ಯೆ ಸರಳ ಸಂಬಂಧ ಇದೆಅದನ್ನು ನಾವು ಪಡೆಯುವ ಮತ್ತು ಆದ್ದರಿಂದ ಇದು ಪ್ರವೇಶಿಸುವುದನ್ನು ಪ್ರತಿಫಲಿಸುತ್ತದೆ ತದನಂತರ ಅದೇ ರೀತಿ E ಪ್ರಸರಣಗೊಂಡ ತರಂಗದ ರೀತಿ ಯಲ್ಲಿ ಸಮತಲ ಒಂದೆ ಆಗಿದೆ →r ಪ್ರಸರಣ ತರಂಗ ಈಗ ನಾನು ಈ ಸಮೀಕರಣಗಳನ್ನು ಬಳಸಲು ಪ್ರಯತ್ನಿಸಿದಾಗ ಸ್ಪರ್ಶಕ ಪರಿಮಿತಿಗಳನ್ನು ಅದು ಹೇಳುತ್ತದೆ ಇ ಆರ್ ಆಗಿರುತ್ತದೆ ಏಕೆಂದರೆ ನಾನು ಸಾಮಾನ್ಯವಾಗಿ ಹೇಳುತ್ತೇನೆ ಅದು ನಿಜವಾಗುವುದಿಲ್ಲ ಆದರೆ ಇಲ್ಲಿ ಅದು ನಿಜ ಪ್ರಸ್ತುತ ಯಾವುದೇ ಮೂಲಗಳು ಇಲ್ಲ ಆದರೆ ಪರಿಮಿತಿಗಳು ಸ್ಪರ್ಶ ಕ್ಷೇತ್ರಗಳಿಗೆ ಎಂದು ನೆನಪಿಡಿ → Z ಕೋಂಪೊನೆಂಟ್ ಇಲ್ಲದ ಕಾರಣ ಕ್ಷೇತ್ರಗಳು ಈಗಾಗಲೇ ಸ್ಪರ್ಶವಾಗಿವೆ z ಕೋಂಪೊನೆಂಟ್ಇದ್ದರೆ ಅದು ಸಾಮಾನ್ಯ ಘಟಕವಾಗಿರುತ್ತದೆ ಆದ್ದರಿಂದ ಯಾವುದೇ z ಘಟಕವಿಲ್ಲದ ಕಾರಣ ನಾನು Ei Er Et ಬರೆಯಬಹುದುat z 0 ಈ ಪದವಿನ್ಯಾಸದಲ್ಲಿ ಬದಲಿಸಿದಾಗ ಸಿಗುತ್ತದೆ E0 ಅನ್ನು ಎರಡೂ ಕಡೆಯಿಂದಲೂ ರದ್ದುಗೊಳಿಸಬಹುದು ಎಂದರ್ಥ ಇನ್ನು ಸರಳೀಕರಿಸಿ ಪ್ರೊಪಗೇಶನ್ ಕಾನ್ಸ್ಟಾನ್ಟ್ ಎಂದು ಹೇಳಬಹುದು ಈ ಸಮೀಕರಣವನ್ನು ನೋಡುವಾಗ ಉದಾಹರಣೆಗೆ ಈ ಸಮೀಕರಣದಲ್ಲಿ ki ಯು xyz ಎನ್ನುವ ಕೊಂಪೊನೆನ್ಟ್ ಹೊಂದಿದೆ z0 ಯಲ್ಲಿ ಈ ಇಂಟರ್ಫೇಸ್ ಆಗುತ್ತದೆ ಆದ್ದುದರಿಂದ ki r→ kixx kiy y ಆದ್ದರಿಂದ z ಕೊಂಪೊನೆನ್ಟ್ ಬಗ್ಗೆ ನಿಜವಾಗಿ ಏನನ್ನೂ ಹೇಳಲಾರೆ X ಮತ್ತು y ಘಟಕಗಳ ಬಗ್ಗೆ ಹೇಳಬಲ್ಲೆ ಏಕೆಂದರೆ ಇಲ್ಲಿಂದ ಗಣಿತದ ವಾದ ಅಥವಾ ತಾರ್ಕಿಕತೆ ಏನು ಎಂದು ನಾನು ಅರ್ಥೈಸುತ್ತೇನೆ ನನ್ನ ಪ್ರಕಾರ ನೀವು ಇವುಗಳನ್ನು ಫೆಸರ್ ಎಂದು ವ್ಯಾಖ್ಯಾನಿಸಬಹುದು ಇವು ತಿರುಗುತ್ತಿರುವ ಫಾಸರ್ಗಳು ಆದ್ದರಿಂದ ಇದು z 0 ನಲ್ಲಿ ನಿಜವಾಗಬೇಕು ಆದರೆ ಪ್ರತಿಯೊಂದರಲ್ಲೂ ನಾನು ಯಾವುದೇ ಬಿಂದುವನ್ನು x y ತೆಗೆದುಕೊಂಡರೆ ಅದು ನಿಜವಾಗಬೇಕು ಏಕೆಂದರೆ ಒರಿಜಿನ್ ನ ಆಯ್ಕೆಯು ಅನಿಯಂತ್ರಿತ ವಾಗಿರುತ್ತದೆ ಅದು ತರಂಗ ಹೊಡೆಯುವ ಸಮತಲ ಇಂಟರ್ಫೇಸ್ ಆಗಿದೆ ಮತ್ತು ತರಂಗವು ಒಂದು ಬಿಂದು ಅಲ್ಲ ಅದು ಇಡೀ ಇಂಟರ್ಫೇಸ್ ಅನ್ನು ಆವರಿಸುತ್ತದೆ ಆದ್ದರಿಂದ ಎಲ್ಲಾ x y ಗೆ ನಿಜವಾಗಬೇಕು ಮತ್ತು ಈ ki r→ ಈ ರೀತಿಯ kixx kiy y ಪದಗಳನ್ನು ಹೊಂದಲಿದೆ ಎಂದು ನೀವು ಗಮನಿಸಬಹುದು ಮತ್ತು ಈ ಫೆಸರ್ಗಳು ಯಾವುದೇ ಫೆಸರ್ ಸ್ಪೇಸ್ ಅಲ್ಲಿ ತಿರುಗುತ್ತಿವೆ ಮತ್ತು ಈ ಪದವಿನ್ಯಾಸ ಯಾವಾಗಲು ನಿಜವಾಗಿದೆ ಆದ್ದರಿಂದ ಈ ಫೇಸರ್ಗಳು ಒಂದೇ ವೇಗದಲ್ಲಿ ತಿರುಗುವ ಏಕೈಕ ಸಾಧ್ಯತೆ ಏನು ಆದ್ದರಿಂದ ಇದನ್ನು ಮೊದಲನೆಯ ಎರಡನೆಯಮೂರನೆಯ ಫೇಸರ್ನ್ನು ದೃಶ್ಯೀಕರಿಸಿ ನಾನು x ಮತ್ತು y ಮೌಲ್ಯಗಳನ್ನು ಬದಲಾಯಿಸಿದಂತೆ ಫೇಸರ್ಗಳು ಫೇಸಲ್ಲಿ ಬದಲಾಗುತ್ತವೆ ಈಗ ನಾನು ಎಡಬದಿಯಲ್ಲಿ 2 ಫೇಸರ್ಗಳನ್ನು ಸೇರಿಸಿ ಅದನ್ನು ಬಲಬದಿಯಲ್ಲಿ ಮತ್ತೊಂದು ಫೆಸರ್ಗೆ ಸಮೀಕರಿಸುತ್ತಿದ್ದೇನೆ ಮತ್ತು ರೊಟೇಶನ್ ನ ಎಲ್ಲಾ ಮೌಲ್ಯಗಳಿಗೆ ಈ ಸಂಬಂಧವು ನಿಜವಾಗಬೇಕು ಎಲ್ಲಾ ಫೆಸರ್ಗಳು ಒಂದೇ ವೇಗದಲ್ಲಿ ತಿರುಗುತ್ತಿರುವಾಗ ಇದು ಸಾಧ್ಯ ಅವು ಕೆಲವೊಮ್ಮೆ ಫೇಸ್ ಅಲ್ಲಿ ಇರುತ್ತದೆ ಕೆಲವೊಮ್ಮೆ ಅವು ಫೇಸ್ ಅಲ್ಲಿ ಇರುವುದಿಲ್ಲ ಆಗ ಸಂಬಂಧವು ನಿಜವಾಗುವುದಿಲ್ಲ ಈ ಎಲ್ಲಾ kix ಗಳು ಸಮವಾಗಿದೆ ಇದನ್ನು ಒಪ್ಟಿಕ್ಸ್ ಅಲ್ಲಿ ಫೇಸ್ ಮ್ಯಾಚಿಂಗ್ ಸ್ಥಿತಿ ಎನ್ನುತ್ತಾರೆ ಇದು ನಿಜಕ್ಕೂ ಸ್ನೆಲ್ನSnell's ನಿಯಮವನ್ನು ಪಡೆಯುವ ವಿಧಾನವಾಗಿದೆ ಆದ್ದರಿಂದ kix krx ktx kiy kry kty ನಾನು ಇದನ್ನು ಖಚಿತಪಡಿಸಿದರೆ ಈ ಸಮೀಕರಣಕ್ಕೆ ಯಾವುದೇ x ಮತ್ತು y ಬೆಲೆಗೆ ಮಾಡಿದ ನಂತರ ಪೇಸರ್ ಗಳು ಒಂದೇ ವೇಗದಲ್ಲಿ ತಿರುಗುತ್ತವೆ ನಾನು ಏನು ಮಾಡಬೇಕು ಎಂದರೆ ಇಲ್ಲಿಂದ ತಕ್ಷಣದ ತೀರ್ಮಾನವೆಂದರೆ ಫೇಸರ್ಗಳು ಸಮಾನವಾಗಿರುವುದರಿಂದ ಅವು ರದ್ದುಗೊಳ್ಳಬಹುದು ಆದ್ದರಿಂದ ಇದು TE ಧ್ರುವೀಕರಣದ ದಲ್ಲಿದೆ ಆದ್ದರಿಂದ ನಾವು ಸರಿಯಾಗಿ ಮಾಡಿದ್ದೇವೆ ಎಂಬುದು ಸ್ಪಷ್ಟವಾಗುತ್ತದೆ ಈಗ ಮುಂದಿನದು ಆದ್ದರಿಂದ ನಾನು R ಮತ್ತುT ಎಂಬ ಎರಡು ವೇರಿಯೇಬಲ್ ನಲ್ಲಿ ಒಂದು ಸಮೀಕರಣವನ್ನು ಪಡೆದುಕೊಂಡಿದ್ದೇನೆ ಇಲ್ಲಿ ಈ ಸಂಬಂಧಗಳು ಒಟ್ಟಾಗಿ ತೆಗೆದುಕೊಂಡರೆ ಮೂಲತಃ ಸ್ನೆಲ್ ನಿಯಮವನ್ನುSnell's law ನೀಡುತ್ತದೆ ಒಮ್ಮೆ ನೀವು k ವಾಹಕಗಳನ್ನು ಕೋನಗಳ ಪ್ರಕಾರ ಬರೆದರೆ n1 sin θ1 n2 sin θ2 ಸಮನಾಗಿರುತ್ತದೆ ಆದರೆ ನಾವು ಈ ರೀತಿ ಮಾಡುತ್ತಿಲ್ಲ ಮುಂದೇನು ಮಾಡಬೇಕು ನಾವು ಮಾಡಿದ ಪ್ಲ್ಯಾನರ್ ಇಂಟರ್ಫೇಸ್ನಿಂದ ಪ್ರತಿಫಲನ ಗುಣಾಂಕಗಳನ್ನು ಪಡೆದಾಗ ನಾವು E ಮತ್ತು H ಎರಡಕ್ಕೂ ಸ್ಪರ್ಶಕ ಪರಿಮಿತಿಗಳನ್ನು ಬಳಸುತ್ತೇವೆ ಸಾಮಾನ್ಯ ಪರಿಮಿತಿಗಳಲ್ಲ ಆದ್ದರಿಂದE ಗೆ ಸ್ಪರ್ಶ ಕ ಪರಿಮಿತಿಗಳನ್ನು ನಾನು ಬಳಸಿದ್ದೇನೆ H ಸ್ಪರ್ಶಕ ಆದ್ದರಿಂದ ಮುಂದಿನದು H ಸ್ಪರ್ಶಕ ಸಂರಕ್ಷಣೆಯಾಗಲಿದೆ ವಾಸ್ತವವಾಗಿ ನೀವು TE ಮತ್ತು TM ಧ್ರುವೀಕರಣಕ್ಕಾಗಿ ನಿಮ್ಮ R ಅನ್ನು ಹೇಗೆ ಪಡೆದುಕೊಂಡಿದ್ದೀರಿ ಎರಡನೆಯ ಸಮೀಕರಣವು ಇಲ್ಲಿಂದ ಬಂದರೆ ಮತ್ತು ನೀವು ಅದನ್ನು ಜಾರಿಗೊಳಿಸಿ ಏಕೆಂದರೆ z 0 ಎಂಬುದು ಮೇಲ್ಮೈಗೆ ಸ್ಪರ್ಶಕವಾಗಿದೆ ಏಕೆಂದರೆ ನಾನು ಪದರವನ್ನು ವಿನ್ಯಾಸಗೊಳಿಸುವುದರಿಂದ ಅದು ಪ್ಲ್ಯಾನರ್ ಎಂದು ಖಚಿತಪಡಿಸಿಕೊಳ್ಳಬೇಕು ಆದರೆ ಅದು ವಿಲಕ್ಷಣವಾಗಿದ್ದರೆ ಅದು ಸ್ಥಳೀಯ ಸ್ಥಿತಿಯಾಗಿರುತ್ತದೆ ಆದ್ದರಿಂದ ಒಳಗಹೋಗುವ ದಿಕ್ಕು ಮತ್ತು ಪ್ರತಿಫಲಿತ ತರಂಗ ವೆಕ್ಟರ್ ವಿಭಿನ್ನವಾಗಿವೆ ಮತ್ತು ಆ ವ್ಯತ್ಯಾಸವು ಆಯಾಮ x y ಅಥವಾ z ರಿಂದ ಬರುತ್ತಿದೆ z ಸರಿಯಾದ ಘಟನೆ z ನಲ್ಲಿ ನಡೆಯುತ್ತಿದೆ z ನಲ್ಲಿ ಪ್ರತಿಫಲಿಸುತ್ತದೆ ಸರಿ z ಎಂಬುದು ವ್ಯತ್ಯಾಸವನ್ನುಂಟುಮಾತ್ತದೆ z ಪದ ಫೇಸ್ ಮ್ಯಾಚಿಂಗ್ ಸ್ಥಿತಿಯಿಂದ ಅಳಿಸಿಹೋಗಿದೆ ನನ್ನ ಪ್ರಕಾರ ಪರಿಮಿತಿ ಯಾವರೀತಿಯಲ್ಲಿದ್ದರೂ ಇಂಟರ್ಫೇಸ್ನಲ್ಲಿ ಮಾತ್ರ ನಿಜ ತರಂಗ ವಾಹಕಗಳ z ಅಂಶಗಳು ಬಹಳ ನಿರ್ಣಾಯಕವಾಗಿರುತ್ತದೆ ತರುವಾಯ ಅದನ್ನು ನೋಡುವತರಂಗ ವೆಕ್ಟರ್ ಈ ರೀತಿ ಹೊಗ್ತಾ ಇರುತ್ತದೆ ಈಗ z ಅಂಶದ ಚಿಹ್ನೆ ಯನ್ನು ಬದಲಾಯಿಸಿದರೆ ತರಂಗ ಮೇಲಕ್ಕೆ ಹೋಗುತ್ತದೆ